ಮ್ಯಾಗ್ನೆಟೋಸ್ಟಾಟಿಕ್ಸ್ ಪರಿಚಯ ಬಯೋಟ್ ಸಾವರ್ಟ್ ನಿಯಮ ಸ್ಥಾಯೀವಿದ್ಯುತ್ತಿನ ಬಗ್ಗೆ ನಾವು ಇಲ್ಲಿಯವರೆಗೆ ಮಾತನಾಡಿದ್ದೇವೆ ಅದು ಮುಖ್ಯವಾಗಿ ವಿದ್ಯುತ್ ಕ್ಷೇತ್ರಕ್ಕೆ ಸಂಬಂಧಿಸಿದೆ ನಾವು ಈಗ ಇಲ್ಲಿ ಬದಲಾಗಲಿದ್ದೇವೆ ಮತ್ತು ಮ್ಯಾಗ್ನೆಟೋಸ್ಟಾಟಿಕ್ಸ್ ಅನ್ನು ಚರ್ಚಿಸಲು ಹೋಗಿ ಮತ್ತು ನಿಮಗೆ ಸ್ವಲ್ಪ ಹಿನ್ನೆಲೆ ನೀಡಲು ಕಾಂತಕ್ಷೇತ್ರವನ್ನು ಹೇಗೆ ಎದುರಿಸಬಹುದು ಎಂಬುದನ್ನು ನೋಡಿ ಆಯಸ್ಕಾಂತೀಯ ಕ್ಷೇತ್ರವು ಬಂದ ವಿಧಾನವು ಆಯಸ್ಕಾಂತಗಳ ಮೂಲಕ ಮತ್ತು ಒಬ್ಬರು ಬಾರ್ ಆಯಸ್ಕಾಂತವನ್ನು ತೆಗೆದುಕೊಂಡರೆ ನೀವು ಅದನ್ನು ಶಾಲೆಯಲ್ಲಿ ಮಾಡಿರಬಹುದು N ಮತ್ತು S ಎರಡು ಬದಿಗಳನ್ನು ತೆಗೆದುಕೊಳ್ಳಿ ಮತ್ತು ನಾನು ಅದನ್ನು ನನ್ನ ಸುತ್ತಲಿನ ಕ್ಷೇತ್ರ ರೇಖೆಗಳನ್ನು ರೂಪಿಸಿದರೆ ಅವು ಈ ರೀತಿ ಕಾಣುತ್ತವೆ ಕ್ಷೇತ್ರ ರೇಖೆಗಳನ್ನು ನೀವು ಹೇಗೆ ಯೋಜಿಸುತ್ತೀರಿ ನೆನಪಿಡಿ ವಿದ್ಯುತ್ ಕ್ಷೇತ್ರದಲ್ಲಿ ಕ್ಷೇತ್ರದ ಚಾರ್ಜ್ ನ ಮೇಲೆ ಬಲವನ್ನು ಪ್ರತಿನಿಧಿಸಲಾಗುತ್ತದೆ ಮ್ಯಾಗ್ನೆಟೋಸ್ಟಾಟಿಕ್ಸ್ ನಲ್ಲಿ ಆಯಸ್ಕಾಂತೀಯ ಕ್ಷೇತ್ರವನ್ನು ಕಾಂತೀಯ ದಿಕ್ಸೂಚಿ ಸೂಜಿಯ ಮೇಲೆ ಟಾರ್ಕ್ ಮೂಲಕ ಗುರುತಿಸಲಾಗುತ್ತದೆ ಆದ್ದರಿಂದ ನೀವು ಅದನ್ನು ಕಾಂತಕ್ಷೇತ್ರದಲ್ಲಿ ಇಟ್ಟರೆ ಅದು ತಿರುಗುತ್ತದೆ ಕಾಂತಕ್ಷೇತ್ರವಿದೆ ಎಂದು ನನಗೆ ತಿಳಿದಿದೆ ಆದ್ದರಿಂದ ಈ ಕಾಂತೀಯ ರೇಖೆಗಳನ್ನು ರೂಪಿಸಲು ಒಬ್ಬರು ದಿಕ್ಸೂಚಿಯನ್ನು ಹಾಕುತ್ತಾರೆ ಮತ್ತು ದಿಕ್ಸೂಚಿಯ ದಕ್ಷಿಣದಿಂದ ಉತ್ತರಕ್ಕೆ ಹೋಗುವ ಬಾಣಗಳನ್ನು ಸೆಳೆಯುತ್ತಾರೆ ಕಂಡುಬರುವ ಸಂಗತಿಯೆಂದರೆ ಈ ಕಾಂತೀಯ ರೇಖೆಗಳು ವಿದ್ಯುತ್ ದ್ವಿಧ್ರುವಿಯ ಕಾರಣದಿಂದಾಗಿ ಕ್ಷೇತ್ರದ ಮಾದರಿಯನ್ನು ಅನುಸರಿಸುತ್ತವೆ ಆದ್ದರಿಂದ ಆಯಸ್ಕಾಂತೀಯ ದ್ವಿಧ್ರುವಿಯನ್ನು ವ್ಯಾಖ್ಯಾನಿಸಲು ಇದು ಅರ್ಥಪೂರ್ಣವಾಗಿದೆ ಮತ್ತು ನಾನು B B r ನಿಂದ ಸೂಚಿಸಲಿರುವ ಕಾಂತಕ್ಷೇತ್ರವು ಕೆಲವು ಸ್ಥಿರವಾಗಿರುತ್ತದೆ ಅದು ಘಟಕಗಳ ಮೇಲೆ ಅವಲಂಬಿತವಾಗಿರುತ್ತದೆ r r 3 ಮೈನಸ್ m ಡಿವೈಡೆಡ್ ಬೈ r ಕ್ಯೂಬ್ ಚುಕ್ಕೆಗಳಿರುವ ನಿವ್ವಳ ಮ್ಯಾಗ್ನೆಟಿಕ್ ದ್ವಿಧ್ರುವಿ ಕ್ಷಣವು ವಿದ್ಯುತ್ ದ್ವಿಧ್ರುವಿಗಾಗಿ ವಿದ್ಯುತ್ ಕ್ಷೇತ್ರವನ್ನು ನಾವು ವ್ಯಾಖ್ಯಾನಿಸಿದ ರೀತಿಗೆ ಸಮಾನಾಂತರವಾಗಿರುತ್ತದೆ ಅದು 1 ಓವರ್ 4 ಪೈ ಎಪ್ಸಿಲಾನ್ 0 ಆಗಿತ್ತು ಇದನ್ನು ನಾನು c ಮೂಲಕ ಪ್ರತಿನಿಧಿಸುತ್ತಿದ್ದೇನೆ ಮ್ಯಾಗ್ನೆಟಿಕ್ ಸಂದರ್ಭದಲ್ಲಿ ಫೀಲ್ಡ್ 3 p ಡಾಟ್ r r ಮೈನಸ್ p ಓವರ್ r ಕ್ಯೂಬ್ಡ್ ಆದ್ದರಿಂದ ಅದು ಒಂದು ಆಯಸ್ಕಾಂತೀಯ ಕ್ಷೇತ್ರದ ಬಗ್ಗೆ ಗಮನಿಸಿದ ಇನ್ನೊಂದು ವಿಷಯವೆಂದರೆ ಕ್ಷೇತ್ರವು ಒಮ್ಮುಖವಾಗುವ ಅಥವಾ ಬೇರೆಡೆಗೆ ತಿರುಗುವ ಯಾವುದೇ ಬಿಂದುಗಳಿಲ್ಲ ಇದರರ್ಥ ವಿದ್ಯುತ್ ಕ್ಷೇತ್ರದಲ್ಲಿ q ಚಾರ್ಜ್ ನಿಮಗೆ ಈ ರೀತಿಯ ಕ್ಷೇತ್ರ ರೇಖೆಯನ್ನು ನೀಡಿದ್ದರೂ ಆಯಸ್ಕಾಂತೀಯ ಸಂದರ್ಭದಲ್ಲಿ ಅದು ಸಂಭವಿಸುವ ಸ್ಥಳವನ್ನು ನೀವು ಎಂದಿಗೂ ಕಂಡುಹಿಡಿಯುವುದಿಲ್ಲ ಕಾಂತೀಯ ಕ್ಷೇತ್ರದ ರೇಖೆಗಳು ಯಾವಾಗಲೂ ಪರಸ್ಪರ ಮುಚ್ಚಿಕೊಳ್ಳುತ್ತವೆ ಮತ್ತು ಇದರರ್ಥ ಉಚಿತ ಕಾಂತೀಯ ಧ್ರುವವಿಲ್ಲ ಆರೋಪಗಳಿಗಿಂತ ಭಿನ್ನವಾಗಿದೆ ಆದ್ದರಿಂದ ಇದು ಒಂದು ವ್ಯತ್ಯಾಸವಾಗಿದೆ ಆದರೂ ಆಯಸ್ಕಾಂತೀಯ ಕ್ಷೇತ್ರದ ಸೂತ್ರವು ದ್ವಿಧ್ರುವಿಯ ವಿದ್ಯುತ್ ಕ್ಷೇತ್ರದ ಸೂತ್ರಕ್ಕೆ ಹೋಲುತ್ತದೆ ಆದರೆ ಯಾವುದೇ ಉಚಿತ ಕಾಂತೀಯ ಧ್ರುವಗಳಿಲ್ಲ ಇದರಿಂದ ನೀವು ಗಮನಿಸುವ ಒಂದು ವಿಷಯವೆಂದರೆ B ಯ ಭಿನ್ನತೆ ಯಾವಾಗಲೂ 0 ಆಗಿರುತ್ತದೆ ಏಕೆಂದರೆ ಭಿನ್ನತೆಯು ಮೂಲವನ್ನು ಸೂಚಿಸುತ್ತದೆ ಮತ್ತು ಈ ಸಂದರ್ಭದಲ್ಲಿ ಎಲ್ಲಾ ರೇಖೆಗಳು ಎಲ್ಲಿಂದ ಬರುತ್ತವೆಯೋ ಯಾವುದೇ ಸ್ವತಂತ್ರ ಮೂಲವಾಗಿರುವುದಿಲ್ಲ ಎಲ್ಲಿಂದ ಅಥವಾ ಎಲ್ಲ ಸಾಲುಗಳು ಒಮ್ಮುಖವಾಗುತ್ತಿವೆ B ಸುರುಳಿಯ ಬಗ್ಗೆ ಏನು ಮತ್ತೆ ನಾನು ರೇಖೆಗಳನ್ನು ನೋಡಿದರೆ ಅವುಗಳು ಎಂದಿಗೂ ತಮ್ಮ ಮೇಲೆ ಮುಚ್ಚಿಕೊಳ್ಳುವುದಿಲ್ಲ ಕೆಲವು ಕ್ಷೇತ್ರ ರೇಖೆಗಳು ತಮ್ಮ ಮೇಲೆ ಮುಚ್ಚಿಕೊಳ್ಳದಿದ್ದರೆ ಅಂದರೆ B ಡಾಟ್ d l 0 ಆಗುವುದಿಲ್ಲ ಮತ್ತು ಆದ್ದರಿಂದ ಸ್ಟೋಕ್ಸ್ Stoke's ಪ್ರಮೇಯದಿಂದ ಡೆಲ್ ಕ್ರಾಸ್ B 0 ಆಗಿರಬಾರದು ಆದ್ದರಿಂದ ಈ ಅವಲೋಕನಗಳಿಂದ ನಾವು ನೋಡುವುದೇನೆಂದರೆ ಆಯಸ್ಕಾಂತೀಯ ಕ್ಷೇತ್ರ ಅಥವಾ ದ್ವಿಧ್ರುವಿಗಳಿಗೆ ನಾನು B r ಅನ್ನು mu 0 ಓವರ್ 4 ಪೈ 3 r ಡಾಟ್ m r ಮೈನಸ್ m ಓವರ್ r ಕ್ಯೂಬ್ ಎಂದು ಬರೆಯಬಹುದು ಯಾವುದೇ ಕಾಂತೀಯ ಏಕಸ್ವಾಮ್ಯಗಳಿಲ್ಲ ಆದ್ದರಿಂದ B ಯ ಭಿನ್ನತೆ 0 ಆದ್ದರಿಂದ ರೇಖೆಗಳು ತಮ್ಮ ಮೇಲೆ ಮುಚ್ಚಿರುತ್ತವೆ ಆದ್ದರಿಂದ B ನ ಸುರುಳಿ 0 ಗೆ ಸಮನಾಗಿರುವುದಿಲ್ಲ ಇದರರ್ಥ ನಾನು B ಅನ್ನು ಮೈನಸ್ ಗ್ರಾಡ್ ಎಂದು ಬರೆಯಲು ಸಾಧ್ಯವಿಲ್ಲ ಕೆಲವು V ಮ್ಯಾಗ್ನೆಟಿಕ್ ನಾನು ಅದನ್ನು ಮಾಡಲು ಸಾಧ್ಯವಿಲ್ಲ ಹೊಸ ಸಂಪರ್ಕವು ಕಂಡುಬರದಿದ್ದರೆ ಮತ್ತು ಆ ಸಂಪರ್ಕವನ್ನು ಓರ್ಸ್ಟೆಡ್ ಕಂಡುಹಿಡಿದಿದ್ದರೆ ಆಯಸ್ಕಾಂತೀಯ ಕ್ಷೇತ್ರವು ಪ್ರವಾಹಗಳಿಂದ ಉತ್ಪತ್ತಿಯಾಗುತ್ತದೆ ಎಂದು ಕಂಡುಹಿಡಿದಿದೆ ಆದ್ದರಿಂದ ಮುಂದಿನ ಪ್ರಾಯೋಗಿಕ ಅವಲೋಕನವೆಂದರೆ ಕಾಂತಕ್ಷೇತ್ರವು ಪ್ರವಾಹಗಳಿಂದ ಉತ್ಪತ್ತಿಯಾಗುತ್ತದೆ ಇದು ಹೇಗೆ ಎಂಬುದರ ಸೂತ್ರವನ್ನು ಕಂಡುಹಿಡಿಯಬಹುದು ಆದ್ದರಿಂದ ನಾನು ಕರೆಂಟ್ I ಅಥವಾ ದೊಡ್ಡ ಕರೆಂಟ್ ಎಲಿಮೆಂಟ್ ಅನ್ನು ಹೊಂದಿರುವ ಕರೆಂಟ್ ಲೂಪ್ ಹೊಂದಿದೆ ಆದ್ದರಿಂದ ಅದು ಯಾವಾಗಲೂ ತನ್ನಷ್ಟಕ್ಕೆ ತಾನೇ ಮುಚ್ಚಲ್ಪಡುತ್ತದೆ ಎಂಬುದನ್ನು ನೆನಪಿಡಿ ನಂತರ ಪಾಯಿಂಟ್ B ನಲ್ಲಿರುವ ಒಟ್ಟು B ಅನ್ನು mu 0 ಓವರ್ 4 ಪೈ ಎಂದು ಬರೆಯಬಹುದು ಈ ಸ್ಥಿರಾಂಕಗಳನ್ನು ನಂತರ ಘಟಕಗಳ ಪ್ರಕಾರ ಸರಿಪಡಿಸಲಾಗಿದೆ I dl ಕ್ರಾಸ್ r ಮೈನಸ್ r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ ಕ್ಯೂಬ್ಡ್ ನನಗೆ ಅವಕಾಶ ಅದನ್ನು ಮತ್ತೆ ಅಚ್ಚುಕಟ್ಟಾಗಿ ಇಲ್ಲಿ ಬರೆಯಿರಿ ಇದು mu 0 ಓವರ್ 4 ಪೈ ಗೆ ಸಮಾನವಾಗಿರುತ್ತದೆ I dl ನನಗೆ ಸಹ dl ಅವಿಭಾಜ್ಯವನ್ನು ಹಾಕೋಣ ಆದ್ದರಿಂದ ಇದು ಏಕೀಕರಣದ ಬಿಂದುವನ್ನು ಸೂಚಿಸುತ್ತದೆ r ಮೈನಸ್ r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ ಕ್ಯೂಬ್ ಆದ್ದರಿಂದ ಇದರ ಅರ್ಥವೇನೆಂದು ನೋಡೋಣ ನಾನು ಇಲ್ಲಿ ಮೊದಲ ಪ್ರಕರಣವನ್ನು ನೋಡುತ್ತೇನೆ ಮೊದಲ ಲೂಪ್ ಅನ್ನು ಇಲ್ಲಿ ನೋಡೋಣ ಮತ್ತು ಈ ಹಂತದಲ್ಲಿ ನಾನು ಕ್ಷೇತ್ರವನ್ನು ನೋಡಲು ಬಯಸುತ್ತೇನೆ ಇದನ್ನು ನಾವು ದೂರದಲ್ಲಿ ಹೇಳೋಣ ನಾನು ಏನು ಮಾಡುತ್ತೇನೆಂದರೆ ನಾನು ಇಲ್ಲಿ ಒಂದು ಸಣ್ಣ ಅಂಶವನ್ನು ಪ್ರಸ್ತುತ d l ದಿಕ್ಕಿನಲ್ಲಿ ತೆಗೆದುಕೊಳ್ಳುತ್ತೇನೆ ಆದ್ದರಿಂದ ಪ್ರವಾಹದ ದಿಕ್ಕು ಅಥವಾ d l ಅವಿಭಾಜ್ಯ ಪ್ರವಾಹದ ದಿಕ್ಕು d l ಯಾವ ದಿಕ್ಕುಗಳನ್ನು ನಿರ್ಧರಿಸುತ್ತದೆ ಇದು r ಅವಿಭಾಜ್ಯದಲ್ಲಿದೆ ಇದರಿಂದ ನನ್ನ ಸ್ಥಾನಕ್ಕೆ ವೆಕ್ಟರ್ ಅಲ್ಲಿ ನಾನು ಆಯಸ್ಕಾಂತೀಯ ಕ್ಷೇತ್ರವನ್ನು ಕಂಡುಹಿಡಿಯಲು ಬಯಸುತ್ತೇನೆ r ಮೈನಸ್ r ಅವಿಭಾಜ್ಯ ಈ ಎಲ್ಲಾ ಸಣ್ಣ ಸಣ್ಣ ವಿಷಯಗಳನ್ನು ಸೇರಿಸಿ ಮತ್ತು ಅವುಗಳನ್ನು ಒಟ್ಟಿಗೆ ಸೇರಿಸುತ್ತೇನೆ ಎಂದು ನಾನು ಲೆಕ್ಕ ಹಾಕುತ್ತೇನೆ ಮತ್ತು ಅದು ನನಗೆ ನಿವ್ವಳ ಕಾಂತಕ್ಷೇತ್ರವನ್ನು ನೀಡುತ್ತದೆ ಆದ್ದರಿಂದ ಈ ಹಂತದಲ್ಲಿ ನಾನು ಈ ದಿಕ್ಕಿನಲ್ಲಿ ಈ ಕಾಗದದ ಸಮತಲದ ದಿಕ್ಕಿನಲ್ಲಿರುವ d l ಅನ್ನು ತೆಗೆದುಕೊಂಡರೆ ಇದು r ನ ದಿಕ್ಕು ಆದ್ದರಿಂದ d l ಕ್ರಾಸ್ r ನಾನು ಆ ಅಡ್ಡ ಉತ್ಪನ್ನವನ್ನು ತೆಗೆದುಕೊಂಡರೆ ಅದು ನನಗೆ ಏನಾದರೂ ಹೋಗುತ್ತದೆ ಆದ್ದರಿಂದ ಇದು ಒಂದು ಕ್ಷೇತ್ರವನ್ನು ಒಳಗೊಳ್ಳುತ್ತದೆ ಮತ್ತು ಇಡೀ ಲೂಪ್ ನಿಂದಾಗಿ ನಾನು ಈ ಸಣ್ಣ ಸಣ್ಣ ಕೊಡುಗೆಗಳನ್ನು ಸೇರಿಸುತ್ತೇನೆ ಮತ್ತು ಅದು ನನಗೆ ನಿವ್ವಳ ಕಾಂತಕ್ಷೇತ್ರವನ್ನು ನೀಡುತ್ತದೆ ಇದನ್ನು ಬಯೋ ಸಾವರ್ಟ್ ಕಾನೂನು ಎಂದು ಕರೆಯಲಾಗುತ್ತದೆ ಈ ಕಾನೂನು ಸ್ಥಿರ ಪ್ರವಾಹಗಳಿಗೆ ಮಾತ್ರ ಮಾನ್ಯವಾಗಿದೆ ಎಂದು ನಾನು ಇಲ್ಲಿ ಗಮನಸೆಳೆಯಬೇಕು ಸ್ಥಿರ ವಿಧಾನದಿಂದ ಪ್ರವಾಹವು ಸಮಯದೊಂದಿಗೆ ಬದಲಾಗುವುದಿಲ್ಲ ಸಮಯದೊಂದಿಗೆ ಹೊಸ ಬದಲಾವಣೆಗಳು ಬಂದರೆ ಸ್ಥಿರ ಸ್ಥಿತಿಯ ಪ್ರವಾಹಕ್ಕಾಗಿ ನಾವು ನಂತರ ನೋಡುತ್ತೇವೆ ಕಾಂತಕ್ಷೇತ್ರವನ್ನು ಈ ಸೂತ್ರದಿಂದ ನೀಡಲಾಗಿದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಇದು ಸಂಭವಿಸುವ ಕ್ಷಣವು ನೀವು ಸಾಕಷ್ಟು ಮತ್ತು ಹೆಚ್ಚಿನ ಅಧ್ಯಯನಗಳನ್ನು ಹೊಂದಬಹುದು ಏಕೆಂದರೆ ಈಗ ನೀವು ಸೂತ್ರವನ್ನು ಹೊಂದಿದ್ದೀರಿ ಇದರಿಂದ ನೀವು ಕಾಂತಕ್ಷೇತ್ರದ ವಿವಿಧ ಗುಣಲಕ್ಷಣಗಳನ್ನು ಪಡೆಯಬಹುದು ಆದ್ದರಿಂದ ಇದು ಸ್ಥಿರವಾದ ಕಾಂತೀಯ ಕ್ಷೇತ್ರಗಳಿಗೆ ಸ್ವಲ್ಪಮಟ್ಟಿಗೆ ಜಿಗಿತವನ್ನು ನೀಡಿತು ಬಯೋ ಸಾವರ್ಟ್ ನ ಕೆಲವು ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ ನಿಯಮದ ಮೊದಲ ಉದಾಹರಣೆಯಾಗಿ ನಾನು ಉದ್ದನೆಯ ತಂತಿಯನ್ನು ತೆಗೆದುಕೊಳ್ಳುತ್ತೇನೆ ಅದು ಹೊರಗಿನಿಂದ ಬರುವ ದೂರದಿಂದ ಮುಚ್ಚಬಹುದು ಆದ್ದರಿಂದ ಅದು ವಸ್ತುಗಳ ಮೇಲೆ ಪರಿಣಾಮ ಬೀರುವುದಿಲ್ಲ ಮತ್ತು ಕ್ಷೇತ್ರವನ್ನು ದೂರದಲ್ಲಿ ಲೆಕ್ಕಹಾಕಲು ಬಯಸುತ್ತದೆ ಈ ದಿಕ್ಕನ್ನು x ಮತ್ತು ತಂತಿಯ ದಿಕ್ಕಿನಲ್ಲಿ y ಎಂದು ತೆಗೆದುಕೊಳ್ಳುವ ಮೂಲಕ x ಎಂದು ಹೇಳೋಣ ನಾನು ಕ್ಷೇತ್ರವನ್ನು ತಂತಿಯಿಂದ x ದೂರದಲ್ಲಿ ಲೆಕ್ಕಹಾಕಲು ಬಯಸುತ್ತೇನೆ ನಾವು ಈ ವಿಮಾನವನ್ನು xy ಸಮತಲ ಎಂದು ತೆಗೆದುಕೊಳ್ಳುತ್ತಿದ್ದೇವೆ ನಾನು d l ಪ್ರೈಮ್ ಎಂಬ ಸಣ್ಣ ಅಂಶವನ್ನು ತೆಗೆದುಕೊಂಡರೆ ಅದು x ನಿಂದ ದೂರವಾಗಲಿದೆ ಮತ್ತು ಇದು ದೂರದಲ್ಲಿದೆ y ಎಂಬುದು x ಸ್ಕ್ವೇರ್ ಮತ್ತು y ಸ್ಕ್ವೇರ್ ನ ವರ್ಗಮೂಲವಾಗಲಿದೆ ಆದ್ದರಿಂದ x ನಲ್ಲಿ ವೆಕ್ಟರ್ mu 0 ಆಗಿರುತ್ತದೆ 4 ಪೈ I d l ಪ್ರೈಮ್ ಕ್ರಾಸ್ r ಮೈನಸ್ r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ ಕ್ಯೂಬ್ ಹೊರಗಿದೆ ಇದನ್ನು ನಾನು mu 0 I ಓವರ್ 4 ಪೈ ಇಂಟಿಗ್ರಲ್ d l ಪ್ರೈಮ್ ಎಂದು ಬರೆಯಬಹುದು y ದಿಕ್ಕಿನ ಅಡ್ಡ r ಏನೂ ಅಲ್ಲ ಆದರೆ x ದಿಕ್ಕಿನಲ್ಲಿ x ದೂರದಲ್ಲಿ ಮೈನಸ್ y ಅವಿಭಾಜ್ಯವು y ದಿಕ್ಕಿನಲ್ಲಿ y ಅನ್ನು x ಸ್ಕ್ವೇರ್ ಮತ್ತು y ಸ್ಕ್ವೇರ್ ದಿಂದ ಭಾಗಿಸಿ 3 ರಿಂದ 2 ಕ್ಕೆ ಹೆಚ್ಚಿಸುತ್ತದೆ ನಾನು ಇಲ್ಲಿ ಅವಿಭಾಜ್ಯವನ್ನು ಬರೆಯಬೇಕಾಗಿಲ್ಲ ಎಂಬುದನ್ನು ಗಮನಿಸಿ ಆದರೆ ನಾನು ಇಲ್ಲಿ ಅವಿಭಾಜ್ಯವನ್ನು ಬರೆಯಬಹುದೆಂದು ನೀವು ಬಯಸಿದರೆ ಅವಿಭಾಜ್ಯವು ಇಲ್ಲಿ ನಾನು ಅವಿಭಾಜ್ಯವಾಗಿದ್ದೇನೆ ಮತ್ತು ಅವಿಭಾಜ್ಯ ಎಂದು ಸೂಚಿಸುತ್ತದೆ ಮತ್ತು ಅವಿಭಾಜ್ಯ ಅಸ್ಥಿರಗಳಿಲ್ಲ ಅಲ್ಲಿ ನಾನು ಕ್ಷೇತ್ರವನ್ನು ಲೆಕ್ಕ ಹಾಕುತ್ತಿದ್ದೇನೆ ಇದನ್ನು mu 0 ಓವರ್ I ಓವರ್ 4 ಪೈ y ಅವಿಭಾಜ್ಯ ಮೈನಸ್ ಅನಂತದಿಂದ ಅನಂತಕ್ಕೆ ಬದಲಾಗುತ್ತದೆ dy ಅವಿಭಾಜ್ಯ y ಕ್ರಾಸ್ x ನನಗೆ ಮೈನಸ್ ಚಿಹ್ನೆಯೊಂದಿಗೆ z ನೀಡುತ್ತದೆ xy ಕ್ರಾಸ್ y ನನಗೆ 0 ಅನ್ನು x ಸ್ಕ್ವೇರ್ ಪ್ಲಸ್ y ಅವಿಭಾಜ್ಯ ಸ್ಕ್ವೇರ್ ಪವರ್ 3 ಬೈ 2 ರಿಂದ ಭಾಗಿಸಿದಾಗ ಸಿಗುತ್ತದೆ ಆದ್ದರಿಂದ ಇದು ನನಗೆ ಮೈನಸ್ mu 0 I ಓವರ್ 4 ಪೈ z ಅನ್ನು ನೀಡುತ್ತದೆ ನೀವು y ಅವಿಭಾಜ್ಯವನ್ನು x ರ್ಸ್ಪರ್ಶಕ ಥೀಟಾ ಗೆ ಬದಲಿಸುವ ಮೂಲಕ ಏಕೀಕರಣವನ್ನು ಬಹಳ ಸುಲಭವಾಗಿ ಮಾಡಬಹುದು ಮತ್ತು ನೀವು ಇಲ್ಲಿ x ಗಿಂತ 2 ಕ್ಕಿಂತ ಹೆಚ್ಚು ಉತ್ತರವನ್ನು ಪಡೆಯುತ್ತೀರಿ ಆದ್ದರಿಂದ ಅಂತಿಮ ಫಲಿತಾಂಶವು 2 ಪೈ x z ಗಿಂತ ಮೈನಸ್ mu 0 I ಆಗಿದೆ ಆದ್ದರಿಂದ ಈ ಸಮಯದಲ್ಲಿ ಒಂದು ಕ್ಷೇತ್ರವು ಮೈನಸ್ z ದಿಕ್ಕಿನಲ್ಲಿ ಹೋಗುತ್ತದೆ x ಕ್ರಾಸ್ y z ಕಾಗದದಿಂದ ಹೊರಬರುತ್ತಿದೆ ಆದ್ದರಿಂದ ಇದು ಕಾಗದದೊಳಗೆ ಹೋಗುತ್ತಿದೆ ಈ ಸಮಯದಲ್ಲಿ ನೀವು ಲೆಕ್ಕ ಹಾಕಿದರೆ ಅದು ಹೊರಬರಲಿದೆ ಏಕೆಂದರೆ ಇದು ಅನಂತ ಉದ್ದದ ತಂತಿಯಾಗಿದ್ದು ಈ ಸ್ಥಳವು ನಿಜವಾಗಿಯೂ ಮುಖ್ಯವಲ್ಲ ಆದ್ದರಿಂದ ಮೈದಾನದಾದ್ಯಂತ ಈ ಬದಿಯಲ್ಲಿ ಹೊರಬರುತ್ತಿದೆ ಮತ್ತು ಈ ಪ್ರಮಾಣವು mu 0 I 2 ಪೈ x ಗಿಂತ ಹೆಚ್ಚಾಗಿದೆ ಎರಡನೆಯ ಉದಾಹರಣೆಯಾಗಿ ನಾನು ತಂತಿಯ ಉಂಗುರವನ್ನು ತೆಗೆದುಕೊಳ್ಳೋಣ ಪ್ರವಾಹದ ಉಂಗುರವು x y ಸಮತಲದಲ್ಲಿ ಹೇಳೋಣ ಆದ್ದರಿಂದ ಇದು x ಇದು y ಮತ್ತು ನಾನು ಅದರ ಎತ್ತರ z ನಲ್ಲಿ ಒಂದು ಹಂತದಲ್ಲಿ z ನಲ್ಲಿ ಕ್ಷೇತ್ರವನ್ನು ಲೆಕ್ಕ ಹಾಕುತ್ತಿದ್ದೇನೆ ಇದು ಪೈ ದಿಕ್ಕಿನಲ್ಲಿ ಪ್ರವಾಹವನ್ನು ಹೊಂದಿದೆ ಏಕೆಂದರೆ ಇದು ಪೈ ದಿಕ್ಕಿನಲ್ಲಿರುವುದರಿಂದ ಸಿಲಿಂಡರಾಕಾರದ ನಿರ್ದೇಶಾಂಕಗಳನ್ನು ಬಳಸುವುದು ಸುಲಭ ಈಗ ಇಲ್ಲಿರುವ ರೇಖೆಯ ಅಂಶ ಮತ್ತು ಇಲ್ಲಿ ಒಂದು ಸಾಲಿನ ಅಂಶದಿಂದಾಗಿ ನಾನು ಕ್ಷೇತ್ರವನ್ನು ಪಾಯಿಂಟ್ z ನಲ್ಲಿ ಲೆಕ್ಕ ಹಾಕುತ್ತೇವೆಯೇ ಎಂದು ನೋಡೋಣ d l ಕ್ರಾಸ್ r ಈ ರೀತಿಯ ಕ್ಷೇತ್ರವನ್ನು ನೀಡುತ್ತದೆ ಎಂದು ನೀವು ಸುಲಭವಾಗಿ ನೋಡಬಹುದು ಈ ಬಿಂದುವು ಈ ದಿಕ್ಕಿನಲ್ಲಿ ನನಗೆ ಒಂದು ಕ್ಷೇತ್ರವನ್ನು ನೀಡುತ್ತದೆ ಮತ್ತು ಈ ಹಂತವು ಪ್ರವಾಹವು ಹೊರಬರುತ್ತಿದೆ ಇದು ಈ ದಿಕ್ಕಿನಲ್ಲಿ ನನಗೆ ಒಂದು ಕ್ಷೇತ್ರವನ್ನು ನೀಡುತ್ತದೆ ಆದ್ದರಿಂದ ಆ ಎರಡು ವಿರುದ್ಧ ತುದಿಗಳು ಇರುತ್ತವೆ ಈ ಸಮತಲ ಘಟಕ ಮತ್ತು ನಿವ್ವಳ ಕ್ಷೇತ್ರವನ್ನು ರದ್ದುಗೊಳಿಸುವುದು z ಅಕ್ಷದ ಉದ್ದಕ್ಕೂ ಲಂಬ ದಿಕ್ಕಿನಲ್ಲಿರಲಿದೆ ಆದ್ದರಿಂದ ನಾನು ಏನು ಮಾಡಲಿದ್ದೇನೆಂದರೆ ನಾನು z ಘಟಕವನ್ನು ಲೆಕ್ಕ ಹಾಕುತ್ತೇನೆ ಮತ್ತು ಅದನ್ನು ಸೇರಿಸುತ್ತೇನೆ ಈ ಅಂತರವು r ಕರೆಂಟ್ I ಮತ್ತು ಈ ಅಂತರವು r ಸ್ಕ್ವೇರ್ ಮತ್ತು z ಸ್ಕ್ವೇರ್ ನ ವರ್ಗಮೂಲವಾಗಲಿದೆ ಈ ಎತ್ತರವು z ಈ ಕೋನವು ಥೀಟಾ ಆಗಿರುತ್ತದೆ ಆದ್ದರಿಂದ ಈ ಕೋನವು ಸಹ ಥೀಟಾ ಆಗಿರುತ್ತದೆ ಆದ್ದರಿಂದ B z ಘಟಕವು ಏಕೀಕರಣ d l ಪ್ರೈಮ್ ಆಗಿರುತ್ತದೆ ಎಂದು ನೀವು ನೋಡಬಹುದು ಏಕೆಂದರೆ ಪ್ರವಾಹದ ನಿರ್ದೇಶನ ಮತ್ತು ವೆಕ್ಟರ್ r ಮೈನಸ್ r ಪ್ರೈಮ್ ಲಂಬವಾಗಿರುತ್ತದೆ ಆದ್ದರಿಂದ ಇದು r ಮೈನಸ್ r ಪ್ರೈಮ್ ಕ್ಯೂಬ್ r ಮೈನಸ್ r ಪ್ರೈಮ್ ಕ್ರಾಸ್ ಆಗಿರುತ್ತದೆ ಮತ್ತು ನಾನು ಅದನ್ನು ತೆಗೆದುಕೊಳ್ಳುತ್ತಿದ್ದೇನೆ ಮ್ಯಾಗ್ನಿಟ್ಯೂಡ್ ಮತ್ತು ಕೊಸೈನ್ ಥೀಟಾ ಕಾಂಪೊನೆಂಟ್ ಮತ್ತು ನಾನು ಅದನ್ನು mu 0 I 4 pi ಗಿಂತ ಹೆಚ್ಚಿಸುತ್ತೇನೆ ಆದ್ದರಿಂದ ನಾನು ಮತ್ತೆ ಹೇಳುತ್ತೇನೆ ಈ ಸಣ್ಣ ಅಂಶಗಳಿಂದಾಗಿ ನಾನು ಕ್ಷೇತ್ರವನ್ನು ತೆಗೆದುಕೊಳ್ಳುತ್ತಿದ್ದೇನೆ ಮತ್ತು ಅದನ್ನು ಕೇವಲ z ಘಟಕವನ್ನು ಮಾತ್ರ ತೆಗೆದುಕೊಳ್ಳುತ್ತಿದ್ದೇನೆ ಇದನ್ನು mu 0 I ಓವರ್ 4 ಪೈ ಏಕೀಕರಣ ಎಂದು ಬರೆಯಬಹುದು ಈ ಅಂತರವು r ಮೈನಸ್ r ಪ್ರೈಮ್ ಕ್ಯೂಬ್ ಹೊರತುಪಡಿಸಿ ಏನೂ ಅಲ್ಲ ಮಾಡ್ಯುಲಸ್ r ಮೈನಸ್ r ಪ್ರೈಮ್ ಇದು ಕೂಡ ಮಾಡ್ಯುಲಸ್ ಆಗಿದೆ ಆದರೆ ಇದು ಈಗಾಗಲೇ R ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ಗಿಂತ d l ಪ್ರೈಮ್ ಅನ್ನು ನೀಡಲಿದೆ ಎಂದು ನಾವು ಈಗಾಗಲೇ ಹೇಳಿದ್ದೇವೆ ಏಕೆಂದರೆ ಇದು ಒಟ್ಟಿಗೆ ನನಗೆ 1 ಓವರ್ ಮೋಡ್ Rಮೈನಸ್ R ಪ್ರೈಮ್ ಸ್ಕ್ವೇರ್ ಅನ್ನು ನೀಡುತ್ತದೆ ಕೊಸೈನ್ ಥೀಟಾ R ಸ್ಕ್ವೇರ್ ಪ್ಲಸ್ z ನ ವರ್ಗಮೂಲಕ್ಕಿಂತ R ಸ್ಕ್ವೇರ್ ಆಗಿರುತ್ತದೆ ಆದ್ದರಿಂದ ಇದು ನನಗೆ mu 0 I ಓವರ್ 2 ಪೈ R ಟೈಮ್ಸ್ R ಓವರ್ R ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ಪವರ್ 3 ಬೈ 2 ಅನ್ನು ಕೊಡುತ್ತದೆ ಇದು mu 0 I ಓವರ್ R ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ಪವರ್ 3 ಬೈ 2 ಮತ್ತು ಅದು z ದಿಕ್ಕಿನಲ್ಲಿ ಮೇಲಿನ ಅರ್ಧ ಸಮತಲ ಮತ್ತು ಅದೇ ದಿಕ್ಕಿನಲ್ಲಿದೆ ವೆಕ್ಟರ್ ಉತ್ಪನ್ನವನ್ನು ತೆಗೆದುಕೊಳ್ಳುವ ಮೂಲಕ ನೀವು ಸುಲಭವಾಗಿ ನೋಡಬಹುದು ಇದನ್ನು ಸಿಲಿಂಡರಾಕಾರದ ನಿರ್ದೇಶಾಂಕಗಳಲ್ಲಿ ಮಾಡೋಣ ಸಿಲಿಂಡರಾಕಾರದ ನಿರ್ದೇಶಾಂಕಗಳಲ್ಲಿ d l ಅವಿಭಾಜ್ಯ ಅಂಶವು R ಪೈ ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ನೀವು B ಅನ್ನು mu 0 I ಗೆ ಸಮನಾಗಿರುವುದನ್ನು ನೆನಪಿಡಿ 4 ಪೈ ಏಕೀಕರಣ dl ಅವಿಭಾಜ್ಯವು ಪೈ ದಿಕ್ಕಿನಲ್ಲಿ R d ಪೈ ಅವಿಭಾಜ್ಯವಾಗಲಿದೆ ಅಥವಾ ಪೈ ಅವಿಭಾಜ್ಯ ದಿಕ್ಕಿನಲ್ಲಿ ಕ್ರಾಸ್ r ಮೈನಸ್ r ಅವಿಭಾಜ್ಯವು z z ದಿಕ್ಕಿನ ಮೈನಸ್ R r ಆಗಿರುತ್ತದೆ ದಿಕ್ಕನ್ನು z ಸ್ಕ್ವೇರ್ ಮತ್ತು R ಸ್ಕ್ವೇರ್ ನಿಂದ 3 ರಿಂದ 2 ಕ್ಕೆ ವಿಂಗಡಿಸಲಾಗಿದೆ ಇದು R ಮೈನಸ್ R ಪ್ರೈಮ್ ಕ್ಯೂಬ್ ಆಗಿದೆ ಇದು ನನಗೆ mu 0 I ಓವರ್ 4 ಪೈ ಏಕೀಕರಣವನ್ನು ನೀಡುತ್ತದೆ R dಪೈ ಪ್ರೈಮ್ ಓವರ್ z ಸ್ಕ್ವೇರ್ ಮತ್ತು R ಸ್ಕ್ವೇರ್ 3 ರಿಂದ 2 ಕ್ಕೆ ಪೈ ಪ್ರೈಮ್ ಕ್ರಾಸ್ z ಒಳಗೆ ಪೈ ಪ್ರೈಮ್ ಕ್ರಾಸ್ z ನನಗೆ r ಪ್ರೈಮ್ ಯುನಿಟ್ ವೆಕ್ಟರ್ ಮೈನಸ್ ಪೈ ಪ್ರೈಮ್ ಕ್ರಾಸ್ r ಪ್ರೈಮ್ ಪೈ ಪ್ರೈಮ್ ಕ್ರಾಸ್ r ಪ್ರೈಮ್ ನನಗೆ ಮೈನಸ್ z ಯುನಿಟ್ ವೆಕ್ಟರ್ ನೀಡುತ್ತದೆ ಆದ್ದರಿಂದ ಇದು ಪ್ಲಸ್ z R ಆಗುತ್ತದೆ ಅದು ಉತ್ತರವಾಗಿದೆ ಈಗ ಏಕೀಕರಣ r ಪ್ರೈಮ್ d ಪೈ ಪ್ರೈಮ್ 0 ಆಗಿದೆ ಏಕೆಂದರೆ r ಪ್ರೈಮ್ ವೆಕ್ಟರ್ ಕೊಸೈನ್ ಪ್ರೈಮ್ ಮತ್ತು sin ಪೈ ಪ್ರೈಮ್ ಅನ್ನು ಹೊಂದಿದೆ ಮತ್ತು ಇತರ ಏಕೀಕರಣವು ನಿಮಗೆ 2 ಪೈ ನೀಡುತ್ತದೆ ಮತ್ತು ಆದ್ದರಿಂದ ಅಂತಿಮ ಉತ್ತರವು mu 0 I 4 ಪೈ ಗಿಂತ ಹೆಚ್ಚಾಗುತ್ತದೆ ಈ ಮೊದಲ ಪದ ನಾನು ಈಗಾಗಲೇ ಹೇಳಿದಂತೆ R ಸ್ಕ್ವೇರ್ ಮತ್ತು z ಸ್ಕ್ವೇರ್ ಮೇಲೆ 0 R ಬಾರಿ 2 ಪೈ ಬಾರಿ R ಅನ್ನು ನೀಡುತ್ತದೆ ಆದ್ದರಿಂದ ಬಯೋ ಸಾವರ್ಟ್ ನ ನಿಯಮವನ್ನು ಬಳಸಿಕೊಂಡು ನಾವು ಆಯಸ್ಕಾಂತೀಯ ಕ್ಷೇತ್ರವನ್ನು ಪಡೆಯುವ ಎರಡು ಉದಾಹರಣೆಗಳನ್ನು ಪರಿಹರಿಸಬೇಕಾಗಿದೆ ಅಲ್ಲಿ ನಾವು ಒಂದು ಉದ್ದದ ತಂತಿಯ ಕಾರಣದಿಂದಾಗಿ ಒಂದು ಕ್ಷೇತ್ರವನ್ನು ಮತ್ತು ತಂತಿಯ ಉಂಗುರದಿಂದಾಗಿ ಎರಡು ಕ್ಷೇತ್ರವನ್ನು ಲೆಕ್ಕ ಹಾಕುತ್ತೇವೆ ಪ್ರವಾಹವು ಸ್ಥಿರವಾಗಿದ್ದರೆ ಮಾತ್ರ ಈ ಸೂತ್ರಗಳು ಮಾನ್ಯವಾಗಿರುತ್ತವೆ ಎಂಬುದನ್ನು ನೆನಪಿಡಿ